ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮತ್ತೊಮ್ಮೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 30 ಮತ್ತು ನಾವು ಡಬಲ್ ಇಂಟಿಗ್ರಲ್ಸ್ ಕುರಿತು ಚರ್ಚೆಯನ್ನು ಮುಂದುವರಿಸಲಿದ್ದೇವೆ ಇಂದು ನಿರ್ದಿಷ್ಟವಾಗಿ ನಾವು ಡಬಲ್ ಇಂಟಿಗ್ರಲ್ನ ಕೆಲವು ಅನ್ವಯಿಕೆಗಳ ಬಗ್ಗೆ ಮಾತನಾಡುತ್ತೇವೆ ಸಮಸ್ಯೆ ಸಂಖ್ಯೆ 1 ರೊಂದಿಗೆ ಪ್ರಾರಂಭಿಸೋಣ ಡಬಲ್ ಅವಿಭಾಜ್ಯವನ್ನು ಬಳಸಿಕೊಂಡು ಪ್ಯಾರಾಬೋಲಾ ಮತ್ತು y x ರೇಖೆಯಿಂದ ಸುತ್ತುವರಿದ ಪ್ರದೇಶವನ್ನು ಹುಡುಕಿ ಇಲ್ಲಿ ಎರಡು ಅವಿಭಾಜ್ಯವನ್ನು ಬಳಸಿ ಪ್ಯಾರಾಬೋಲಾ y ಮತ್ತು y x ಗೆ ಸಮಾನವಾಗಿರುವ ಪ್ರದೇಶವನ್ನು ಹುಡುಕೋಣ ಆದ್ದರಿಂದ ನಾವು ಇಲ್ಲಿ ಎರಡು ವಕ್ರಾಕೃತಿಗಳನ್ನು ಹೊಂದಿದ್ದೇವೆ ಒಂದು ಪ್ಯಾರಾಬೋಲಾ y ಗೆ ಸಮಾನವಾಗಿರುತ್ತದೆ ಮತ್ತು ಇನ್ನೊಂದು ನೇರ ರೇಖೆ y x ಗೆ ಸಮಾನವಾಗಿರುತ್ತದೆ ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರೆದಿರುವ ಪ್ರದೇಶ ನಾವು ಡಬಲ್ ಇಂಟಿಗ್ರಲ್ ಅನ್ನು ಕಂಡುಹಿಡಿಯಲು ಬಯಸುತ್ತೇವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಚರ್ಚಿಸಲಾಗಿರುವ ಕಲ್ಪನೆಯೆಂದರೆ ಈ ಪ್ರದೇಶದ ಮೇಲೆ ನಾವು ಒಂದು ಅಥವಾ ಸ್ಥಿರ ಕಾರ್ಯ 1 ಅನ್ನು ಸರಳವಾಗಿ ಸಂಯೋಜಿಸಬಹುದು ನಂತರ ನಾವು ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು ಪಡೆಯಬಹುದು ನಿಖರವಾಗಿ ನಾವು ಈ ಎರಡು ವಕ್ರಾಕೃತಿಗಳನ್ನು ಹೊಂದಿದ್ದೇವೆ y ಈ ಸಾಲಿಗೆ x ಸಮಾನವಾಗಿರುತ್ತದೆ ಮತ್ತು ಈ y ಈ ಪ್ಯಾರಾಬೋಲಾಕ್ಕೆ ಗೆ ಸಮಾನವಾಗಿರುತ್ತದೆ ತದನಂತರ ನಾವು ಈ ಸಂದರ್ಭದಲ್ಲಿ ಛೇದಕವನ್ನು ಪಡೆಯಬೇಕಾಗಿದೆ ಅದು ಈ ಸಂದರ್ಭದಲ್ಲಿ ಬಹಳ ಸರಳವಾಗಿದೆ ಆದ್ದರಿಂದ ನಾವು y ಅನ್ನು ಗೆ ಸಮನಾಗಿರುತ್ತೇವೆ ಮತ್ತು y ಈ ಎರಡು ವಕ್ರಾಕೃತಿಗಳಿಗೆ x ಗೆ ಸಮಾನವಾಗಿರುತ್ತದೆ y x ಗೆ ಸಮಾನವಾಗಿರುತ್ತದೆ ಗೆ ಸಮಾನವಾಗಿರುತ್ತದೆ ಮತ್ತು ಇದು ನಮಗೆ ಛೇದಕ ಬಿಂದುವನ್ನು ನೀಡುತ್ತದೆ x 0 ಗೆ ಸಮಾನವಾಗಿರುತ್ತದೆ ನಾವು x ಅನ್ನು 0 ಗೆ ಸಮನಾಗಿರುತ್ತೇವೆ ಮತ್ತು x ಈ ಎರಡು ಬಿಂದುಗಳಿಗೆ 1 ಕ್ಕೆ ಸಮನಾಗಿರುತ್ತದೆ ಸಹಜವಾಗಿ y ಯನ್ನು ನಾವು ಸುಲಭವಾಗಿ ಪಡೆಯಬಹುದು ಇಲ್ಲಿ x 0 ಗೆ ಸಮನಾಗಿರುತ್ತದೆ ಇಲ್ಲಿ ನಾವು x0 ಮತ್ತು y0 ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಹೊಂದಿರುವ ಇನ್ನೊಂದು ಬಿಂದು x ಅಲ್ಲಿ 0 ಮತ್ತು x ಅಲ್ಲಿ 1 ಮತ್ತು y ಅಲ್ಲಿ 1 ಆಗಿದೆ ಇವು ಎರಡು ಬಿಂದುಗಳಾಗಿವೆ ಮತ್ತು ಈಗ ನಾವು ಈ ಎರಡು ವಕ್ರಾಕೃತಿಗಳಿಂದ ಆವೃತವಾಗಿರುವ ಈ ಪ್ರದೇಶದ ಪ್ರದೇಶವನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ನಾವು ಈಗ ಮಿತಿಗಳನ್ನು ಕಂಡುಹಿಡಿಯಬೇಕು ಈ ಅವಿಭಾಜ್ಯದ ಮಿತಿಗಳು ಇಲ್ಲಿ ನಾವು ಮೊದಲು x ನ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ y ನ ದಿಕ್ಕಿನಲ್ಲಿ ಅದು ಅಪ್ರಸ್ತುತವಾಗುತ್ತದೆ ಈಗ ಉದಾಹರಣೆಗೆ y ನ ದಿಕ್ಕಿನಲ್ಲಿ ಮತ್ತು ನಂತರ x ನ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇವೆ y ನ ದಿಕ್ಕಿನಲ್ಲಿ ನಾವು ಈ ವಕ್ರರೇಖೆಯಿಂದ ಆ ವಕ್ರರೇಖೆಗೆ ಮಿತಿಗಳನ್ನು ಹೊಂದಿದ್ದೇವೆ ಮತ್ತು ಈ ರೇಖೆಗಳು x ನಿಂದ 0 ಗೆ ಸಮನಾಗಿರುತ್ತದೆ ಮತ್ತು ಈ ಎಲ್ಲಾ ಸುತ್ತುವರಿದ ಪ್ರದೇಶದ ಮೂಲಕ ಹೋಗಲು 1 ಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ಈ ವಕ್ರರೇಖೆಯು y ಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿ ಮೇಲಿನದು y ಎಂಬುದು x ಗೆ ಸಮಾನವಾಗಿರುತ್ತದೆ y ನ ದಿಕ್ಕಿನಲ್ಲಿ ನಾವು ಈ ವಕ್ರರೇಖೆಯ ಮೂಲಕ ಪ್ರವೇಶಿಸುತ್ತಿರುವುದು x ಗೆ y ಸಮಾನವಾಗಿರುತ್ತದೆ ಗೆ ಸಮನಾಗಿರುತ್ತದೆ ಮತ್ತು ಈ ಪ್ರದೇಶವನ್ನು ಬಿಡುವುದರಿಂದ ಈ ವಕ್ರರೇಖೆಯಿಂದ y x ಸರಳ ರೇಖೆಗೆ ಸಮಾನವಾಗಿರುತ್ತದೆ ಇಲ್ಲಿ y ನ ಮಿತಿಗಳು y ಆಗಿರುತ್ತದೆ ರಿಂದ y ಗೆ x ಗೆ ಸಮಾನವಾಗಿರುತ್ತದೆ ಮತ್ತು ಅಂತಹ ರೇಖೆಗಳು x ನಿಂದ ಚಲಿಸುತ್ತಿರುವುದು 0 ರಿಂದ x ಗೆ 1 ಕ್ಕೆ ಸಮವಾಗಿರುತ್ತದೆ ಈ ಅವಿಭಾಜ್ಯವು ನಮಗೆ ಎರಡು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶದ ಅವಿಭಾಜ್ಯ ವಿಸ್ತೀರ್ಣವನ್ನು ನೀಡುತ್ತದೆ ನಾವು ಈಗ ಈ ಅವಿಭಾಜ್ಯವನ್ನು ಸರಳವಾಗಿ ಲೆಕ್ಕಾಚಾರ ಮಾಡಬೇಕಾಗಿದೆ ಅದು ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು ನಮಗೆ ನೀಡುತ್ತದೆ ಇಲ್ಲಿ ನಾವು ಹೊರಭಾಗವನ್ನು 0 ರಿಂದ 1 ಮತ್ತು ಒಳಗಿನದನ್ನು y ಗೆ ಸಂಬಂಧಿಸಿದಂತೆ ಇಡುತ್ತೇವೆ ನಾವು y ಅನ್ನು ಪಡೆಯುತ್ತೇವೆ ಮತ್ತು ನಂತರಗೆ x ಗೆ ಮಿತಿ ಮತ್ತು ನಂತರ ನಾವು ಇಲ್ಲಿ dx ಅನ್ನು ಹೊಂದಿದ್ದೇವೆ ಇದು 0 ರಿಂದ 1 ಆಗಿರುತ್ತದೆ ಮತ್ತು y ಮೇಲಿನ ಮಿತಿ x ಮತ್ತು ಕಡಿಮೆ ಮಿತಿ ಆಗಿರುತ್ತದೆ ಆದ್ದರಿಂದ x ಮತ್ತು ನಂತರ ನಾವು ಇಲ್ಲಿ dx ಅನ್ನು ಹೊಂದಿದ್ದೇವೆ ಈಗ ನಾವು ಏಕ ಅವಿಭಾಜ್ಯವನ್ನು ಮತ್ತೆ ಸಂಯೋಜಿಸಬಹುದು ಇಲ್ಲಿ ನಾವು ಮತ್ತು ಅನ್ನು ಪಡೆಯುತ್ತೇವೆ ಮತ್ತು ಮಿತಿಗಳು 0 ರಿಂದ 1 ಆಗಿರುತ್ತದೆ ಆದ್ದರಿಂದ ಈ ಮೇಲಿನ ಮಿತಿಯನ್ನು ಇಲ್ಲಿ ಬದಲಿಸಿದರೆ ಕೆಳಗಿನ ಮಿತಿ 0 ಆಗಿರುತ್ತದೆ ಒಂದು ಮಿತಿಯನ್ನು ಹಾಕುವಾಗ ನಮ್ಮಲ್ಲಿ ಇದು ನಮಗೆ 16 ನೀಡುತ್ತದೆ ಈ ಪ್ಯಾರಾಬೋಲಾದಿಂದ ಸುತ್ತುವರಿದ ಪ್ರದೇಶದ ಪ್ರದೇಶ ಇದು ಮತ್ತು ನೇರ ರೇಖೆ x ಗೆ ಸಮಾನವಾಗಿರುತ್ತದೆ ಅದು ಈ ಅವಿಭಾಜ್ಯ ಉತ್ತರ

ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಮತ್ತೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಡಬಲ್ ಇಂಟಿಗ್ರಲ್ ಅನ್ನು ಬಳಸಿಕೊಂಡು ಪ್ಯಾರಾಬೋಲಾ y ಮತ್ತು y x 2 ರೇಖೆಯಿಂದ ಸುತ್ತುವರಿದ ಪ್ರದೇಶದ ಪ್ರದೇಶವನ್ನು ಹುಡುಕಿ ಇಲ್ಲಿ y ಬದಲಿಗೆ x ಗೆ ಸಮಾನವಾಗಿರುತ್ತದೆ ಉದಾಹರಣೆಗೆ y x 2 ಸಾಲಿಗೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ ಮತ್ತೆ ನಾವು ಒಂದು ಪ್ಯಾರಾಬೋಲಾವನ್ನು ಹೊಂದಿದ್ದೇವೆ ಮತ್ತು ನಂತರ y ಗೆ ಬದಲಾಗಿ ರೇಖೆಯು x ಗೆ ಸಮಾನವಾಗಿರುತ್ತದೆ ನಾವು y ಅನ್ನು x 2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ y x 2 ಸಾಲಿಗೆ ಸಮಾನವಾಗಿರುತ್ತದೆ ಇಲ್ಲಿ x 0 ಆಗಿರುವಾಗ y ಮೌಲ್ಯವು 2 ಮತ್ತು x 1 ಆಗಿದ್ದಾಗ ಇಲ್ಲಿ 1 ಆಗಿರುತ್ತದೆ ಮತ್ತೆ ಛೇದಕದ ಈ ಹಂತ y ಗೆ ಸಮಾನವಾಗಿರುತ್ತದೆ ಮತ್ತು y x 2 ಗೆ ಸಮಾನವಾಗಿರುತ್ತದೆ ಈ ಸಮೀಕರಣವನ್ನು ಪರಿಹರಿಸುವ ಮೂಲಕ ನಾವು ಪಡೆಯಬಹುದು x 2 ಗೆ ಸಮಾನವಾಗಿರುತ್ತದೆ ಅಥವಾ x 2 0 ಗೆ ಸಮಾನವಾಗಿರುತ್ತದೆ ಇದು ನಮಗೆ x 2 ನೀಡುತ್ತದೆ ಮತ್ತು x 1 0 ಗೆ ಸಮಾನವಾಗಿರುತ್ತದೆ x 1 ಕ್ಕೆ ಸಮನಾಗಿರುತ್ತದೆ ಮತ್ತು x 2 ಕ್ಕೆ ಸಮವಾಗಿರುತ್ತದೆ ಆದ್ದರಿಂದ ಈ ಎರಡು ವಕ್ರಾಕೃತಿಗಳು ಛೇದಿಸುವ ಸ್ಥಳದಲ್ಲಿ ನಾವು ಈ ಎರಡು ಬಿಂದುಗಳನ್ನು ಹೊಂದಿದ್ದೇವೆ ಒಂದು ನಿಖರವಾಗಿ ಇದು ಇನ್ನೊಂದು ಇಲ್ಲಿ ಈ ಹಂತದಲ್ಲಿ ಇಲ್ಲಿ x 2 ಆಗಿದ್ದರೆ y 4 ಆಗಿರುತ್ತದೆ 24 ಈ ಬಿಂದುವಾಗಿದೆ ಮತ್ತು ನಂತರ 1 ಮತ್ತು 1 ಈ ಬಿಂದುವಾಗಿದೆ ಮತ್ತು ನಾವು ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರಿದ ಈ ಪ್ರದೇಶವನ್ನು ಲೆಕ್ಕಾಚಾರ ಮಾಡುತ್ತಿದ್ದೇವೆ ಈಗ ಮತ್ತೆ ಅದೇ ಕಲ್ಪನೆಯು y ನ ದಿಕ್ಕಿನಲ್ಲಿ ನಾವು ಯಾವಾಗಲೂ ಈ ವಕ್ರರೇಖೆಯಿಂದ ಈ ಸಾಲಿಗೆ ಮತ್ತು x ನ ದಿಕ್ಕಿನಲ್ಲಿ ಚಲಿಸುತ್ತಿದ್ದೇವೆ ಇದು y ನ ದಿಕ್ಕಿನಲ್ಲಿದೆ ಅದು ಯಾವಾಗಲೂ ಈ ವಕ್ರರೇಖೆಯಿಂದ y ಗೆ y ಗೆ x 2 ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ಈ ರೇಖೆಯು ಈ x ನಿಂದ ಚಲಿಸುತ್ತದೆ 1 ರಿಂದ x ಗೆ ಸಮನಾಗಿರುತ್ತದೆ 2 ಗೆ ಸಮಾನವಾಗಿರುತ್ತದೆ ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರೆದಿರುವ ಈ ಪ್ರದೇಶವನ್ನು ನಾವು ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡುತ್ತೇವೆ ಸಂಯೋಜನೆಯು 1 ಆಗಿರುತ್ತದೆ ಮತ್ತು ನಂತರ ನಾವು dy dx ಅನ್ನು ಹೊಂದಿದ್ದೇವೆ Y ಗೆ ಸಂಬಂಧಿಸಿದಂತೆ ಆಂತರಿಕ ಅವಿಭಾಜ್ಯ y ನ ಮಿತಿಗಳು ಈ y ನಿಂದ ರಿಂದ y ಗೆ ಸಮನಾಗಿರುತ್ತದೆ x 2 ಗೆ ಸಮನಾಗಿರುತ್ತದೆ ಇದಕ್ಕೆ ಈ ಪ್ಯಾರಾಬೋಲಾದಿಂದ ಆ ಸಾಲಿಗೆ ಈ ಸಾಲಿಗೆ ಮತ್ತು ಈಗ ಚರ್ಚಿಸಿದಂತೆ x ಗಾಗಿ ನಾವು 1 ರಿಂದ 2 ರವರೆಗೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ನಂತರ ನಾವು ಈ ಎರಡು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು ಪಡೆಯುತ್ತೇವೆ

ಈಗ ನಾವು ಪ್ರದೇಶಕ್ಕೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಡಬಲ್ ಇಂಟಿಗ್ರಲ್ ಬಳಸಿ ಮತ್ತು y 4 ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು ನಿರ್ಧರಿಸಿ ಅಲ್ಲಿ ನಾವು ಮತ್ತೆ ಡಬಲ್ ಇಂಟಿಗ್ರಲ್ ಅನ್ನು ಬಳಸಲು ಬಯಸುತ್ತೇವೆ ಮತ್ತು xy ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು 2 ಕ್ಕೆ ಸಮನಾಗಿರುತ್ತದೆ ಎಂದು ನಿರ್ಧರಿಸುತ್ತೇವೆ ಈಗ ನಾವು ಇಲ್ಲಿ 3 ವಕ್ರಾಕೃತಿಗಳನ್ನು ಹೊಂದಿದ್ದೇವೆ ಮತ್ತು y ಈ ಅಕ್ಷಕ್ಕೆ x ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಈ ಎಲ್ಲಾ ವಕ್ರಾಕೃತಿಗಳ ಗ್ರಾಫ್ಗಳನ್ನು ನೋಡೋಣ ನಾವು ಇಲ್ಲಿ y ಅನ್ನು ಈ ನೇರ ರೇಖೆಗೆ 4 ಕ್ಕೆ ಸಮನಾಗಿರುತ್ತೇವೆ ಈ ಪ್ಯಾರಾಬೋಲಾವನ್ನು ನಾವು ಮತ್ತೆ ಹೊಂದಿದ್ದೇವೆ ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನಾವು xy 2 ಅನ್ನು ಹೊಂದಿದ್ದೇವೆ ಇಲ್ಲಿ x 0 ಕ್ಕೆ ಸಮೀಪಿಸುತ್ತಿರುವಾಗ ಇದು ಅನಂತಕ್ಕೆ ಹೋಗುತ್ತದೆ ಮತ್ತು x ಹೋದಾಗ ಈ y 0 ಗೆ ಹೋಗುತ್ತದೆ ಮತ್ತು x ಗೆ ಹೋಗುತ್ತದೆ ಆದ್ದರಿಂದ ನಾವು ಇಲ್ಲಿ ಈ ವಕ್ರರೇಖೆಯನ್ನು xy 2 ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ y ಅನ್ನು ಸಮನಾಗಿರುತ್ತದೆ ಮತ್ತು ಈ ನೇರ ರೇಖೆಯು y 4 ಕ್ಕೆ ಸಮವಾಗಿರುತ್ತದೆ ಈ ಮೂರು ವಕ್ರಾಕೃತಿಗಳು ಮತ್ತು ಈ ಮೂರು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವು ಇಲ್ಲಿ ನಿಖರವಾಗಿ ಇರುತ್ತದೆ ಡಬಲ್ ಇಂಟಿಗ್ರಲ್ ಸಹಾಯದಿಂದ ನಾವು ಈಗ ಲೆಕ್ಕಾಚಾರ ಮಾಡಲು ಹೊರಟಿರುವ ಪ್ರದೇಶ ಇದು ಇದರಲ್ಲಿ ನಾವು ಮೊದಲು x ಅಕ್ಷದ ಮೂಲಕ ಮತ್ತು ನಂತರ y ಅಕ್ಷದ ಮೂಲಕ ಅಥವಾ ಇನ್ನೊಂದು ರೀತಿಯಲ್ಲಿ ಸುತ್ತಿನಲ್ಲಿ ಹೋಗುವ ಸಾಧ್ಯತೆಯಿದೆ ಆದರೆ ಈ ಸಂದರ್ಭದಲ್ಲಿ ನಾವು ಮೊದಲು x ನ ದಿಕ್ಕಿನಲ್ಲಿ ಅವಿಭಾಜ್ಯವನ್ನು ತೆಗೆದುಕೊಂಡರೆ ಏನಾಗುತ್ತದೆ ಈ ವಕ್ರರೇಖೆಯಿಂದ xy 2 ಗೆ ಸಮನಾಗಿರುವ ಈ ವಕ್ರರೇಖೆಗೆ y ಗೆ x 4 ಗೆ ಸಮನಾಗಿರುತ್ತದೆ ಮತ್ತು ಈ ದಿಕ್ಕಿನಲ್ಲಿ ನಾವು ಈ ಹಂತದಿಂದ y ನಿಂದ ಹೋಗುತ್ತೇವೆ ಅದನ್ನು ನಾವು ಈಗ ಲೆಕ್ಕಾಚಾರ ಮಾಡುತ್ತೇವೆ ಇಲ್ಲಿ ಛೇದಕದ ಬಿಂದು y ಗೆ 4 ಕ್ಕೆ ಸಮನಾಗಿರುತ್ತದೆ ಅದು ಈಗಾಗಲೇ ನೀಡಲಾಗಿದೆ ಆದರೆ ನೀವು ಮೊದಲು x ನ ದಿಕ್ಕಿನಲ್ಲಿ ಸರಿಪಡಿಸಿದರೆ ಈ ವಕ್ರರೇಖೆಯಿಂದ ಯಾವಾಗಲೂ ಸಾಲಿಗೆ ಹೋಗುವುದು ಸಮಸ್ಯೆ ಇದರ ಪಕ್ಕದಲ್ಲಿ ನಾವು ಈ ಪ್ಯಾರಾಬೋಲಾ y ನಿಂದ ಹೋಗುತ್ತೇವೆ ಗೆ ಆ ಸಾಲಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು ಎರಡು ಪ್ರದೇಶಗಳಾಗಿ ವಿಂಗಡಿಸಬೇಕಾಗಿದೆ ಇದು ಒಂದು ಮತ್ತು ಇನ್ನೊಂದು ಈ ಪ್ರದೇಶವಾಗಿರುತ್ತದೆ x ಗೆ ಸಂಬಂಧಿಸಿದಂತೆ ನಾವು ಮೊದಲು ತೆಗೆದುಕೊಂಡರೆ ಅದು ಸುಲಭವಾಗುತ್ತದೆ ಏಕೆಂದರೆ ನಾವು ಆ ಸಂದರ್ಭದಲ್ಲಿ ಡೊಮೇನ್ ಅನ್ನು ಮುರಿಯಬೇಕಾಗಿಲ್ಲ ನಾವು ಈ ವಕ್ರರೇಖೆಯಿಂದ ಈ ವಕ್ರರೇಖೆಗೆ ಯಾವಾಗಲೂ ಹೋಗುತ್ತೇವೆ ಮತ್ತು ಈ ಹಂತದಿಂದ y ನ ದಿಕ್ಕಿನಲ್ಲಿ ಹೋಗುತ್ತೇವೆ ಈ xy 2 ನ ಛೇದಕದ ಈ ಹಂತವನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ xy 2 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಇನ್ನೊಂದು y ಎಂಬುದು ಗೆ ಸಮಾನವಾಗಿರುತ್ತದೆ ಇಲ್ಲಿ ನಾವು y ಯ ಮೌಲ್ಯವನ್ನು ಅಲ್ಲಿಂದ ಬದಲಿಸುತ್ತೇವೆ ಅದರ ಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿಂದ ನಾವು x ಅನ್ನು ಕೇವಲ 2 ಎಂದು ಪಡೆಯಬಹುದು ಇಲ್ಲಿ ಈ ಹಂತವು ನಿಖರವಾಗಿ x ಗೆ ಸಮಾನವಾಗಿರುತ್ತದೆ 2 ಮತ್ತು y ನಿಂದ ನೀಡಲಾಗುವುದು ಇದು x 2 ಕ್ಕೆ ಸಮಾನವಾಗಿರುತ್ತದೆ ಮತ್ತು y 2 x ಆಗಿದೆ ಅಂದರೆ 1 ಆದ್ದರಿಂದ ಇಲ್ಲಿ y 1 ಆಗಿದೆ ಇಲ್ಲಿ ಈ ಬಿಂದು y 1 ಮತ್ತು ಇಲ್ಲಿ ಆ ಸಾಲು y 4 ಆಗಿದೆ y ನ ದಿಕ್ಕಿನಲ್ಲಿ ನಾವು 1 ರಿಂದ 4 ಕ್ಕೆ ಹೋಗುತ್ತೇವೆ ಮತ್ತು x ನ ದಿಕ್ಕಿನಲ್ಲಿ ನಾವು ಈ xy ಯಿಂದ ಹೋಗುತ್ತೇವೆ 2 ರಿಂದ y ಗೆ ಸಮಾನವಾಗಿರುತ್ತದೆ ಗೆ ಸಮಾನವಾಗಿರುತ್ತದೆ ಈ ಅವಿಭಾಜ್ಯವನ್ನು ಬರೆಯೋಣ x ಗೆ ಸಂಬಂಧಿಸಿದಂತೆ ಒಳಗಿನ ಒಂದು ಮತ್ತು ಹೊರಗಿನ y ಗೆ ಸಂಬಂಧಿಸಿದಂತೆ ಒಳಗಿನದಕ್ಕಾಗಿ ನಾವು ಈ xy 2 ನಿಂದ ಚಲಿಸುತ್ತಿದ್ದೇವೆ ಅಂದರೆ x 2 y ಮತ್ತು ಅವುಗಳ ಮೇಲಿನ ಗಡಿಯನ್ನು ಈ x 2 ನಿಂದ ನೀಡಲಾಗುವುದು x 2 ಗೆ ಸಮಾನವಾಗಿರುತ್ತದೆ y 4 ಗೆ ಸಮಾನವಾಗಿರುತ್ತದೆ x 2√y ಆಗಿದೆ ಇಲ್ಲಿ 2√y ಮತ್ತು y ಗಾಗಿ ನಾವು 1 ರಿಂದ 4 ಕ್ಕೆ ಹೋಗುತ್ತೇವೆ ಆದ್ದರಿಂದ ಈ ಮೂರು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶ ನಾವು ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡಬಹುದು ನಾವು ಅದನ್ನು ಮಾಡೋಣ ಇಲ್ಲಿ ನಾವು ಈಗ ಲೆಕ್ಕಾಚಾರ ಮಾಡಲು ಬಯಸುವ ಅವಿಭಾಜ್ಯವಾಗಿದೆ ಆದ್ದರಿಂದ ಒಳಗಿನದಕ್ಕಾಗಿ ಹೊರಗಿನ ಒಂದು y ಅನ್ನು 1 ರಿಂದ 4 ಕ್ಕೆ ಸಮನಾಗಿರುತ್ತದೆ x ಗೆ ಸಂಬಂಧಿಸಿದಂತೆ ಒಳಗಿನವರಿಗೆ ನಾವು ಈ 3 ಉದಾಹರಣೆಗಳನ್ನು ನೋಡಿದ್ದೇವೆ ಅಲ್ಲಿ ನಾವು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವನ್ನು ಅಥವಾ ಕೆಲವೊಮ್ಮೆ ಈ ಎರಡು ವಕ್ರಾಕೃತಿಗಳು ಅಥವಾ ಮೂರು ವಕ್ರಾಕೃತಿಗಳನ್ನು ಲೆಕ್ಕ ಹಾಕಿದ್ದೇವೆ ಈ ಸಂದರ್ಭದಲ್ಲಿ ಇದು ಮೂರು ವಕ್ರಾಕೃತಿಗಳಿಂದ ಸುತ್ತುವರಿಯಲ್ಪಟ್ಟಿದೆ ಮತ್ತು ನಾವು ಇನ್ನೊಂದು ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಅದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅದು ಘನತೆಯ ಪರಿಮಾಣ ಡಬಲ್ ಇಂಟಿಗ್ರಲ್ಗಳನ್ನು ಬಳಸುವುದರಿಂದ ಮತ್ತು x ಅಕ್ಷದಿಂದ ಸುತ್ತುವರಿದ ಪ್ರದೇಶದ ಮೇಲೆ z xy ಗಿಂತ ಕೆಳಗಿನ ಘನ ಪರಿಮಾಣವನ್ನು ಕಂಡುಹಿಡಿಯಿರಿ ಇಲ್ಲಿ ಡಬಲ್ ಇಂಟಿಗ್ರಲ್ಗಳನ್ನು ಬಳಸುವುದರಿಂದ ಈ z ಗಿಂತ ಕೆಳಗಿನ ಘನ ಪರಿಮಾಣವು xy ಗೆ ಸಮಾನವಾಗಿರುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ Z ನ ಈ ಪ್ಯಾರಾಬೋಲಾದಿಂದ ಸುತ್ತುವರೆದಿರುವ ಪ್ರದೇಶದ ಮೇಲೆ xy ಮೇಲ್ಮೈಗೆ ಸಮಾನವಾಗಿರುತ್ತದೆ ಮತ್ತೆ y 4 ಗೆ ಸಮಾನವಾಗಿರುತ್ತದೆ x 1 ಕ್ಕೆ ಸಮಾನವಾಗಿರುತ್ತದೆ ಮತ್ತು x 2 ಕ್ಕೆ ಸಮಾನವಾಗಿರುತ್ತದೆ ಇವು ಮತ್ತೆ ಮೂರು ವಕ್ರಾಕೃತಿಗಳು ಡೊಮೇನ್ನಲ್ಲಿರುವ ಪ್ರದೇಶ ಯಾವುದು ಎಂದು ನಾವು ಮೊದಲು ನೋಡಬೇಕು ಮತ್ತು ನಂತರ ನಾವು ಇಲ್ಲಿ ಕ್ರಿಯೆಯ ಮೇಲ್ಮೈ z ಅನ್ನು xy ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು xy ಸಮತಲದಲ್ಲಿ ಮೇಲ್ಮೈ ಕೆಳಗೆ ಮತ್ತು ಈ ಸುತ್ತುವರಿದ ಪ್ರದೇಶದ ಮೇಲೆ ಪರಿಮಾಣವನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾವು ಮೊದಲು ಎಂದಿನಂತೆ ಪ್ರದೇಶವನ್ನು ಸ್ಕೆಚ್ ಮಾಡಬೇಕು ನಮ್ಮಲ್ಲಿ ಪ್ಯಾರಾಬೋಲಾ ಮತ್ತು ನಂತರ ಈ ಮೂರು ಸಾಲುಗಳಿವೆ ನಾವು ಈ ಪ್ಯಾರಾಬೋಲಾವನ್ನು ಹೊಂದಿದ್ದೇವೆ ಅದು ಈಗ ಇತರ ದಿಕ್ಕಿನಲ್ಲಿದೆ y 4 ಗೆ ಸಮಾನವಾಗಿರುತ್ತದೆ ಆದ್ದರಿಂದ x 0 ಆಗಿದ್ದಾಗ y4 ಆಗಿರುತ್ತದೆ ಶೃಂಗವು ಇಲ್ಲಿದೆ ನಾವು ಈ y ಅನ್ನು 4 ಗೆ ಸಮನಾಗಿರುತ್ತೇವೆ ಅದು ಪ್ಯಾರಾಬೋಲಾ ನಮ್ಮಲ್ಲಿ x ಒಂದಕ್ಕೆ ಸಮನಾಗಿರುತ್ತದೆ ಇದು x ಸಾಲು 1 ಕ್ಕೆ ಸಮನಾಗಿರುತ್ತದೆ ಮತ್ತು ನಮ್ಮಲ್ಲಿ x ಗೆರೆ 2 ಕ್ಕೆ ಸಮವಾಗಿರುತ್ತದೆ ಇದು ಇಲ್ಲಿರುವ ಸಾಲು ಮತ್ತು ನಂತರ ನಾವು x ಅಕ್ಷವನ್ನು ಹೊಂದಿದ್ದೇವೆ ಇದು ನಾಲ್ಕು ವಕ್ರಾಕೃತಿಗಳಿಂದ ಸುತ್ತುವರಿದ ಪ್ರದೇಶವಾಗಿದೆ ಆದರೆ ಈ y ಸಮಾನವಾಗಿರುತ್ತದೆ x 2 ಕ್ಕೆ ಸಮನಾಗಿರುತ್ತದೆ ಇಲ್ಲಿ ಒಂದು ಪಾತ್ರವನ್ನು ವಹಿಸುವುದಿಲ್ಲ ಏಕೆಂದರೆ ಇದು ಈ ಪ್ಯಾರಾಬೋಲಾ ಮತ್ತು ಈ ರೇಖೆಯ ಛೇದಕದ ಮೂಲಕ ನಿಖರವಾಗಿ ಹಾದುಹೋಗುತ್ತದೆ ನಾವು ತೆಗೆದುಹಾಕಿದರೂ ಸಹ ಈ x 2 ಕ್ಕೆ ಸಮನಾಗಿರುತ್ತದೆ ಸುತ್ತುವರಿದ ಪ್ರದೇಶವು ಒಂದೇ ಆಗಿರುತ್ತದೆ ಈಗ ನಾವು ಸಹ ಈ ವಿಷಯವನ್ನು ಇಲ್ಲಿ ಪಡೆಯಬೇಕಾಗಿದೆ x 1 ಆಗಿದ್ದಾಗ ಅದು ಬಹಳ ಸ್ಪಷ್ಟವಾಗಿರುತ್ತದೆ x1 ಆಗಿರುವಾಗ y 3 ಆಗಿರುತ್ತದೆ ಈ x 1 ಆಗಿದ್ದುy ಈ ಹಂತದಲ್ಲಿ 3 ಆಗಿರುತ್ತದೆ ಈ y ಯಿಂದ 4 ಗೆ ಸಮಾನವಾಗಿರುತ್ತದೆ ಮತ್ತು ಅದು ಈ ಬಿಂದುವು ಇಲ್ಲಿ x 2 ಮತ್ತು y 0 ಆಗಿದೆ ಈಗ ನಾವು ಮಿತಿಗಳನ್ನು ಹಾಕಬೇಕಾಗಿದೆ ಮತ್ತು ಕಾರ್ಯವು xy ಆಗಿರುತ್ತದೆ ಇದು ಸ್ವಯಂಚಾಲಿತವಾಗಿ ಈ xy ಸಂಯೋಜನೆಯೊಂದಿಗೆ ಈ ಡಬಲ್ ಅವಿಭಾಜ್ಯವು ಮೇಲ್ಮೈಯಿಂದ ಮತ್ತು ಈ xy ಸಮತಲದ ಮೇಲಿರುವ ಘನಗಳ ಪರಿಮಾಣವನ್ನು ನಮಗೆ ನೀಡುತ್ತದೆ ಈ ಮಿತಿಗಳನ್ನು ಮತ್ತೆ ಇಲ್ಲಿ ಪಡೆಯಲು ನಾವು x ನ ದಿಕ್ಕಿನಲ್ಲಿ ಮೊದಲು ಹೋಗಬಹುದಾದ ಎರಡೂ ಸಾಧ್ಯತೆಗಳನ್ನು ಹೊಂದಿದ್ದೇವೆ ಅಥವಾ ನಾವು ಮೊದಲು y ನ ದಿಕ್ಕಿನಲ್ಲಿ ಹೋಗಬಹುದು ನಾವು x ನ ದಿಕ್ಕಿನಲ್ಲಿ ಹೋಗೋಣ ಮತ್ತು ನಂತರ ಆಂತರಿಕ ಅವಿಭಾಜ್ಯಕ್ಕಾಗಿ ಮತ್ತು ನಂತರ ಈ ರೇಖೆಯು ಇದರಿಂದ ಆ ಹಂತಕ್ಕೆ ಚಲಿಸುತ್ತದೆ dx ಮತ್ತು dy ಹೊರಗಿನದ್ದಾಗಿರುತ್ತದೆ ಈಗ ಇಂಟಿಗ್ರಾಂಡ್ xy ಆಗಿರುತ್ತದೆ ಏಕೆಂದರೆ ನಾವು ಇದನ್ನು xy ಬದಲಿಗೆ ಮತ್ತೊಮ್ಮೆ ಹಾಕಿದರೆ ನಾವು ಘನವನ್ನು ಪಡೆಯಲಿದ್ದೇವೆ ಈ ಪ್ರದೇಶದ ವಿಸ್ತೀರ್ಣವನ್ನು ಮತ್ತೊಮ್ಮೆ ನಾವು ಪಡೆಯುತ್ತೇವೆ ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಈಗ x ನ ಮಿತಿಗಳಿಗಾಗಿ ನಾವು ಈಗ x ನಿಂದ 1 ಕ್ಕೆ ಸಮನಾಗಿರುತ್ತೇವೆ ಇದು x ನ ಸಾಲು 1 ಕ್ಕೆ ಸಮನಾಗಿರುತ್ತದೆ ಯಾವಾಗಲೂ ನಾವು ಇಲ್ಲಿ x ಗೆ ಡೊಮೇನ್ಗೆ ಪ್ರವೇಶಿಸುತ್ತಿದ್ದೇವೆ 1 ರಿಂದ 1 ಮತ್ತು ನಿರ್ಗಮನ ಬಿಂದು ಇದು ಪ್ಯಾರಾಬೋಲಾ y 4 ಗೆ ಸಮಾನವಾಗಿದೆಯೇ ಅಥವಾ ಅಲ್ಲಿಂದ ನಾವು ಈ y ಅನ್ನು 4 ಗೆ ಸಮಾನವಾಗಿರುತ್ತದೆ x √ ಗೆ ಸಮಾನವಾಗಿರುತ್ತದೆ ಎಂದು ನಾವು ಬರೆಯಬಹುದು ಆಂತರಿಕ ಒಂದು x ಗಾಗಿ ನಾವು 1 ರಿಂದ √ ಗೆ ಚಲಿಸುತ್ತಿದ್ದೇವೆ ಮತ್ತು y ಗೆ ಹೊರಗಿನದಕ್ಕೆ ನಾವು ಈ ಸಾಲಿನಿಂದ ಆ ಸಾಲಿಗೆ ಚಲಿಸುತ್ತಿದ್ದೇವೆ ಇದರರ್ಥ y 0 ರಿಂದ y ಗೆ 3 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಾವು ಈಗ ಮೌಲ್ಯಮಾಪನ ಮಾಡಲು ಬಯಸುವ ಅವಿಭಾಜ್ಯವಾಗಿದೆ ಮತ್ತು ಇದು ನಮಗೆ ಕೆಳಗಿನ ಘನಗಳ ಪರಿಮಾಣವನ್ನು ನೀಡುತ್ತದೆ ಅದು ಮೇಲ್ಮೈ z xy ಗೆ ಸಮಾನವಾಗಿರುತ್ತದೆ ಈ ಅವಿಭಾಜ್ಯ ಇದರ ಸಂಯೋಜನೆಯಾಗಿದೆ ಈಗ ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡೋಣ ಇಲ್ಲಿ ನಾವು ಈಗ ನೋಡಿದ ಮಿತಿಯಾಗಿದೆ ಇದಕ್ಕೆ x 1 ರಿಂದ ಮತ್ತು y 0 ರಿಂದ 3 ಆಗಿದೆ ಮತ್ತು ಇದನ್ನು ಮೊದಲು x ಗೆ ಸಂಬಂಧಿಸಿದಂತೆ ಸಂಯೋಜಿಸಲು ನಾವು ಬಯಸುತ್ತೇವೆ ಆದ್ದರಿಂದ x ಗೆ ಸಂಬಂಧಿಸಿದಂತೆ ಈ y ಪರಿಮಾಣವನ್ನು ನಾವು ಮೊದಲು ಸಂಯೋಜಿಸಬೇಕು ಅಂದರೆ ಇದು ಆಗಿರುತ್ತದೆ ಇದು y ಮತ್ತು ನಾವು ಅನ್ನು ಹೊಂದಿದ್ದೇವೆ ಮತ್ತು ಈ ಮಿತಿಗಳು 1 ರಿಂದ 4 y ವರೆಗೆ ಮತ್ತು ಹೊರಗಿನ ಅವಿಭಾಜ್ಯವು y ಆಗಿದೆ ಆದ್ದರಿಂದ ಇದು 0 ರಿಂದ 3 ಮತ್ತು y 2 ಆಗಿದೆ ಇಲ್ಲಿ 4 y 1 ಇದು 0 ರಿಂದ 3 ಆಗಿರುತ್ತದೆ ಇಲ್ಲಿ ಇದು 3 y ಆಗಿದೆ ಆದ್ದರಿಂದ 12 ಹೊರಗೆ ಮತ್ತು ನಂತರ 3y ಅದು ಸಂಯೋಜನೆ dy ಆಗಿದೆ ನಾವು ಅನ್ನು ಹೊಂದಿದ್ದೇವೆ ಮತ್ತು y ನಿಂದ 0 ರಿಂದ 3 ರವರೆಗೆ ಅವಿಭಾಜ್ಯ ಮತ್ತು ಈ ವೆಕ್ಟರ್ ಅರ್ಧದಷ್ಟು ಇದೆ ಅರ್ಧದಷ್ಟು ಅವಿಭಾಜ್ಯ 3 y ಆದ್ದರಿಂದ 0 ರಿಂದ 3 ರ ಮಿತಿಗಳು 12 ಮತ್ತು ನಂತರ ಅದು ಮೇಲಿನದನ್ನು ಇಲ್ಲಿ ಮಾಡಿ 3 ಕೆಳಭಾಗವು ಹೇಗಾದರೂ 0 ಮಾಡುತ್ತದೆ 32 ಮತ್ತು ಇದು y 2 ಇಲ್ಲಿ 9 3 ಮತ್ತು ನಂತರ 27 ಇದು ಮತ್ತೆ 9 ಆಗಿದ್ದು ಇಲ್ಲಿ 272 ಮತ್ತು ನಂತರ 9 ಇದು 12 ಮತ್ತು 272 ಮತ್ತು ಈ 9 ಇದೆ ಇದು 18 ಮತ್ತು ನಂತರ ನಾವು ಅಲ್ಲಿ 27 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 9 ಅನ್ನು ಪಡೆಯುತ್ತೇವೆ ಮತ್ತು ನಂತರ ಇದು 4 ರಷ್ಟಿದೆ ಈ ಪರಿಮಾಣದ 94 ಮೌಲ್ಯವನ್ನು ನಾವು ಪಡೆಯುತ್ತೇವೆ ಅದು ಮೇಲ್ಮೈ y ಗಿಂತ ಕೆಳಗಿರುತ್ತದೆ ಮತ್ತು xy ಗೆ ಸಮಾನವಾಗಿರುತ್ತದೆ ಮತ್ತು ಈ ಮೂರು ಸಾಲುಗಳಿಂದ ಹತ್ತಿರವಿರುವ ಪ್ಯಾರಾಬೋಲಾ ಪ್ರದೇಶದ ಮೇಲೆ ಆದ್ದರಿಂದ ಈ ಅವಿಭಾಜ್ಯದ ಉತ್ತರ 94 ಮತ್ತೊಂದು ಉದಾಹರಣೆಯನ್ನು ಚರ್ಚಿಸಲು ನಾವು ಮತ್ತಷ್ಟು ಚಲಿಸುತ್ತೇವೆ ಅಲ್ಲಿ ನಾವು ಮತ್ತೆ xy ಸಮತಲದಲ್ಲಿರುವ ಘನತೆಯ ಪರಿಮಾಣವನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಅದು ಪ್ಯಾರಾಬೋಲಾದಿಂದ ಸುತ್ತುವರೆದಿದೆ ಇದು ಪ್ಯಾರಾಬೋಲಾ ಅಲ್ಲ ಇಲ್ಲಿ ವಕ್ರಾಕೃತಿಗಳಿಂದ ಪರಿಮಿತಿ xy 1 ಕ್ಕೆ ಸಮನಾಗಿರುತ್ತದೆ y x ಗೆ ಸಮಾನವಾಗಿರುತ್ತದೆ ಈ y 0 ಗೆ ಸಮನಾಗಿರುತ್ತದೆ y 8 ಕ್ಕೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ ಮತ್ತೆ ನಾವು ಈ ವಕ್ರಾಕೃತಿಗಳನ್ನು ಇಲ್ಲಿ ಸೆಳೆಯಬೇಕಾಗಿದೆ ಇಲ್ಲಿ ನಾವು 4 ಅನ್ನು ಹೊಂದಿದ್ದೇವೆ ಅವುಗಳಲ್ಲಿ ಮೂರು ರೇಖೆಗಳಿವೆ ಮತ್ತು ನಂತರ ಈ xy 16 ಕ್ಕೆ ಸಮನಾಗಿರುತ್ತದೆ ಹಿಂದಿನ ಚಿತ್ರದಲ್ಲಿ ನಾವು ಹೊಂದಿರುವ ಗ್ರಾಫ಼್ ನಂತೆಯೇ ಈಗ ಇದನ್ನು ಹೊಂದಲು ಈ xy 16 ಗೆ ಸಮನಾಗಿರುತ್ತದೆ ಮತ್ತು ನಂತರ ಇದು y x ಗೆ ಸಮನಾಗಿರುತ್ತದೆ ನಮ್ಮಲ್ಲಿ y 0 ಗೆ ಸಮನಾಗಿರುತ್ತದೆ ಮತ್ತು x 8 ಗೆ ಸಮನಾಗಿರುತ್ತದೆ ಆದ್ದರಿಂದ ಇವುಗಳು ನಾಲ್ಕು ವಕ್ರಾಕೃತಿಗಳು ಮತ್ತೆ ಪ್ರಸ್ತಾಪಿಸೋಣ ಇದು y x ಗೆ ಸಮಾನವಾಗಿರುತ್ತದೆ ಮತ್ತು ನಮ್ಮಲ್ಲಿ xy 16 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ x 8 ಗೆ ಸಮನಾಗಿರುತ್ತದೆ ಮತ್ತು ಈ ನಾಲ್ಕು ವಕ್ರಾಕೃತಿಗಳಿಂದ ಆವೃತವಾದ ಪ್ರದೇಶವಿದೆ ಇದು ಈ ಪ್ರದೇಶದಿಂದ ಈ 4 ರ ಪ್ರದೇಶವಲ್ಲ ಆದ್ದರಿಂದ 1 2 ಮತ್ತು ಮೂರನೆಯ ಮತ್ತು 4 ಇದನ್ನು ಸುತ್ತುವರೆದಿರುವ ನಾವು ಇಲ್ಲಿ ನಿಖರವಾಗಿ ಈ ಪ್ರದೇಶವನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಈ ಪ್ರದೇಶದ ಮೇಲಿರುವ ಮತ್ತು xy ಯಿಂದ ಗಡಿರೇಖೆಯ ಕೆಳಗಿರುವ ಘನ ಪರಿಮಾಣವನ್ನು ಲೆಕ್ಕಾಚಾರ ಮಾಡುತ್ತೇವೆ ಇದು ಯಾರ ಮೂಲ ಮತ್ತು ಇಲ್ಲಿ z ಸಮತಲವು x ಗೆ ಸಮಾನವಾಗಿರುತ್ತದೆ ಇದು ಮೇಲ್ಮೈ z ಎಂಬುದು x ಗೆ ಸಮಾನವಾದ ಕಾರ್ಯವಾಗಿದೆ ನಮ್ಮ ಸಂಯೋಜನೆಯು ಈಗ x ಆಗಿರುತ್ತದೆ ಮತ್ತೆ ನಾವು ಮೊದಲು y ನ ದಿಕ್ಕಿನಲ್ಲಿ ಹೋಗಬಹುದು ಅಥವಾ ನಾವು ಮೊದಲು x ನ ದಿಕ್ಕಿನಲ್ಲಿ ಹೋಗಬಹುದು ಆದರೆ ಎರಡೂ ಸಂದರ್ಭಗಳಲ್ಲಿ ನಾವು ಡೊಮೇನ್ ಅನ್ನು ಮುರಿಯಬೇಕಾಗುತ್ತದೆ ಏಕೆಂದರೆ ನಾವು ಮೊದಲು x ನ ದಿಕ್ಕಿನಲ್ಲಿ ಹೋದರೂ ಸಹ ಇಲ್ಲಿ ಈ ಹಂತದವರೆಗೆ ನಾವು ವಿಭಿನ್ನ ಪರಿಸ್ಥಿತಿಯನ್ನು ಹೊಂದಿದ್ದೇವೆ ಮತ್ತು ಅದರ ನಂತರ ಅದು y ನಿಂದ ಹೋಗುತ್ತದೆ x ಗೆ ಸಮಾನವಾಗಿರುತ್ತದೆ ಮತ್ತು x ನಿಂದ ನಿರ್ಗಮಿಸುವುದು a ಗೆ ಸಮಾನವಾಗಿರುತ್ತದೆ ನಾವು ಮೊದಲು y ನ ದಿಕ್ಕಿನಲ್ಲಿ ಹೊಂದಿಸಿದರೆ ನಾವು ಮತ್ತೆ ಈ ಎರಡು ಪ್ರದೇಶಗಳನ್ನು ಹೊಂದಿದ್ದೇವೆ ಇದು y ನಿಂದ ನಮೂದುಗಳಿಂದ ಬಂದ ಈ ವಕ್ರರೇಖೆಗೆ 0 ಗೆ ಸಮನಾಗಿರುತ್ತದೆ ಅದು y ನಿಂದ ನೀಡಲ್ಪಟ್ಟ x ಗೆ ಸಮಾನವಾಗಿರುತ್ತದೆ ಮತ್ತು ನಂತರ 4 ರಿಂದ 8 ರವರೆಗೆ ನಾವು ಈ ವಿಭಿನ್ನ ಕರ್ವ್ ಅನ್ನು ಹೊಂದಿದ್ದೇವೆ ಹಾಗಾದರೆ ಇಲ್ಲಿ ಈ ಅಂಶವೇನು ಛೇದಕದ ಬಿಂದುವು ಸಹ ಮುಖ್ಯವಾಗಿದೆ ಇದು y x ಗೆ ಸಮಾನವಾಗಿರುತ್ತದೆ ಮತ್ತು ಇದು xy 16 ಕ್ಕೆ ಸಮಾನವಾಗಿರುತ್ತದೆ ಮತ್ತು y x ಗೆ ಸಮಾನವಾಗಿರುತ್ತದೆ ಇದರಿಂದ ನಾವು x 2 16 ಪಡೆಯುತ್ತೇವೆ ಆದ್ದರಿಂದ x 4 ಆಗಿದೆ ಆದ್ದರಿಂದ ಇದು ನಿಖರವಾಗಿ x 4 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಸ್ವಾಭಾವಿಕವಾಗಿ ಈ y 4 ಕ್ಕೆ ಸಮಾನವಾಗಿರುತ್ತದೆ ಅದು ಇಲ್ಲಿ ಬಿಂದುವಾಗಿದೆ ನಾವು ಈಗ ಮೊದಲು y ನ ದಿಕ್ಕಿನಲ್ಲಿ ಮತ್ತು ನಂತರ x ನ ದಿಕ್ಕಿನಲ್ಲಿ ತೆಗೆದುಕೊಳ್ಳೋಣ ನಾವು ಈಗ ಎರಡು ಅವಿಭಾಜ್ಯಗಳನ್ನು ಹೊಂದಿರಬೇಕು ಮೊದಲು y ನ ದಿಕ್ಕಿನಲ್ಲಿ ಮತ್ತು ನಂತರ x ನ ದಿಕ್ಕಿನಲ್ಲಿ y ನ ದಿಕ್ಕಿನಲ್ಲಿ ಇಂಟಿಗ್ರಾಂಡ್ x ಆಗಿರುತ್ತದೆ ಆದಾಗ್ಯೂ ಈ ಮೊದಲ ಪ್ರದೇಶದ ವ್ಯಾಪ್ತಿಗಳು ಈ ತ್ರಿಕೋನ y 0 ರಿಂದ ಈ ವಕ್ರರೇಖೆಗೆ x ಆಗಿರುತ್ತದೆ ಮತ್ತು ನಂತರ x ಗಾಗಿ ನಾವು ಈ ಹಂತದಿಂದ ಈ ಹಂತಕ್ಕೆ ಚಲಿಸುತ್ತೇವೆ ಅಂದರೆ 0 ರಿಂದ 4 ಇನ್ನೊಂದಕ್ಕೆ 4 ರಿಂದ 8 ನಮ್ಮ x 4 ರಿಂದ 8 ರವರೆಗೆ ಬದಲಾಗುತ್ತದೆ ಮತ್ತು ಈಗ y ಗೆ ಮತ್ತೆ ಅದೇ ಕರ್ವ್ y ಇಲ್ಲಿ 0 ಗೆ ಸಮಾನವಾಗಿರುತ್ತದೆ ಆದರೆ ಈಗ ಅದು xy 16 ಕ್ಕೆ ಸಮಾನವಾಗಿರುತ್ತದೆ ಈ y 0 ರಿಂದ 16 x ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನಾವು ಮತ್ತೆ dy ಮತ್ತು dx ಅನ್ನು ಹೊಂದಿದ್ದೇವೆ ಈ ಅವಿಭಾಜ್ಯವನ್ನು ನಾವು ಇಲ್ಲಿ ನೀಡುತ್ತೇವೆ ಮತ್ತೆ ಇದು ಸರಳವಾಗಿದೆ ಪ್ರತಿಯೊಂದು ಅವಿಭಾಜ್ಯವು ಮೊದಲನೆಯದು 0 ರಿಂದ 4 ಮತ್ತು ನಂತರ y ಗೆ ಸಂಬಂಧಿಸಿದಂತೆ x ಇದ್ದಂತೆಯೇ ಉಳಿಯುತ್ತದೆ ಮತ್ತು y ಗೆ ಸಂಬಂಧಿಸಿದಂತೆ ನಾವು ಅಲ್ಲಿ x ಅನ್ನು ಪಡೆಯುತ್ತೇವೆ ನಾವು ಇಲ್ಲಿ dx ಅನ್ನು ಹೊಂದಿದ್ದೇವೆ 4 ರಿಂದ 8 ಮತ್ತು ನಂತರ ಈ x ಮತ್ತು ಮತ್ತೆ y ಆದ್ದರಿಂದ ಮೇಲಿನ ಮಿತಿಯು ನಮಗೆ 16 x ಮತ್ತು 0 ನೀಡುತ್ತದೆ ಆದ್ದರಿಂದ dx ಈ ಎರಡು ಅವಿಭಾಜ್ಯಗಳು ಮೊದಲನೆಯದು x 2 ನಾವು x 33 ಮತ್ತು 0 ರಿಂದ 4 ರ ಮಿತಿಗಳನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ ನಾವು 16 ಮತ್ತು ನಂತರ x ಅನ್ನು ಹೊಂದಿದ್ದೇವೆ 8 4 ಆದ್ದರಿಂದ ನಾವು ಅಲ್ಲಿ 4 ಅವಿಭಾಜ್ಯ ಮೌಲ್ಯವನ್ನು ಪಡೆಯುತ್ತೇವೆ ಇಲ್ಲಿ 643 ಮತ್ತು ಪ್ಲಸ್ 64 ನಾನು ಸಾಮಾನ್ಯವಾದರೆ ಇದು 13 1 ಆಗಿದೆ 64 × 43 ಆದ್ದರಿಂದ 2563 ಆದ್ದರಿಂದ 2563 ಈ ಸಮತಲದ ಕೆಳಗಿರುವ ಘನ ಪರಿಮಾಣವು x ಗೆ ಸಮನಾಗಿರುತ್ತದೆ ಮತ್ತು ಆ ಪ್ರದೇಶದಿಂದ ಪರಿಮಿತಿ xy 16 ಕ್ಕೆ ಸಮನಾಗಿರುತ್ತದೆ ಮತ್ತು y 6 ಕ್ಕೆ ಸಮವಾಗಿರುತ್ತದೆ y xy ಗೆ ಸಮಾನವಾಗಿರುತ್ತದೆ ಮತ್ತು x ಗೆ ಸಮಾನವಾಗಿರುತ್ತದೆ 8 ಆದ್ದರಿಂದ ಅದು 2563 ಮೌಲ್ಯವಾಗಿದೆ ಈಗ ಇಂದಿನ ಉಪನ್ಯಾಸದ ಕೊನೆಯ ಉದಾಹರಣೆ ಘನವಸ್ತುವಿನ ಪರಿಮಾಣವನ್ನು ಮತ್ತೆ xy ಸಮತಲವಾಗಿ ಲೆಕ್ಕಾಚಾರ ಮಾಡಲು ನಾವು ಬಯಸುತ್ತೇವೆ ಆದರೆ ಈಗ ನಾವು ಇಲ್ಲಿ ಪ್ಯಾರಾಬೋಲಾವನ್ನು ಹೊಂದಿದ್ದೇವೆ y 4 x 2 ಗೆ ಸಮಾನವಾಗಿರುತ್ತದೆ ನಾವು ಸರಳ ರೇಖೆಯನ್ನು ಹೊಂದಿದ್ದೇವೆ 3x ಗೆ ಸಮನಾಗಿರುತ್ತದೆ ಮತ್ತು ಮೇಲ್ಭಾಗದಲ್ಲಿ ನಮ್ಮಲ್ಲಿ z ಸಮತಲವು x 4 ಗೆ ಸಮಾನವಾಗಿರುತ್ತದೆ ಮತ್ತೆ ಇದೇ ರೀತಿಯ ಸಮಸ್ಯೆ ಆದ್ದರಿಂದ ಸಂಯೋಜನೆಯು x 4 ಆಗಿರುತ್ತದೆ ಮತ್ತು ಈ y ನಿಂದ ಪ್ರದೇಶವನ್ನು ಲೆಕ್ಕಹಾಕಲಾಗುತ್ತದೆ x 2 ಮತ್ತು y 3x ಗೆ ಸಮಾನವಾಗಿರುತ್ತದೆ ಇವುಗಳು ಇಲ್ಲಿರುವ ಸಾಲುಗಳು ಆದ್ದರಿಂದ y 3x ಗೆ ಸಮಾನವಾಗಿರುತ್ತದೆ ನಾವು y ಅನ್ನು 3x ಗೆ ಸಮನಾಗಿರುತ್ತೇವೆ ಮತ್ತು ಈ ಪ್ಯಾರಾಬೋಲಾ y 4 x 2 ಆಗಿದೆ ನಾವು ಮೊದಲೇ ಇದೇ ರೀತಿಯ ಪ್ರದೇಶಗಳನ್ನು ನೋಡಿದ್ದೇವೆ ಈಗ ನಾವು z x 4 ಸಮತಲಕ್ಕಿಂತ ಕೆಳಗಿನ ಪರಿಮಾಣವನ್ನು ಪಡೆಯಲು ಬಯಸುವ ಪ್ರದೇಶವಾಗಿದೆ ಈ ಛೇದಕ ಬಿಂದುಗಳು ಯಾವುವು ಎಂಬುದನ್ನು ನಾವು ಈಗ ಲೆಕ್ಕಾಚಾರ ಮಾಡಬೇಕಾಗಿದೆ ಇದಕ್ಕಾಗಿ ನಾವು ಈಗ y ಅನ್ನು 4 x 2 ಗೆ ಸಮನಾಗಿರಬಹುದು ಮತ್ತು y 3x ಆಗಿರಬಹುದು ನಾನು ಅಲ್ಲಿ 3x ಅನ್ನು ಹಾಕುತ್ತೇನೆ ಮತ್ತು ನಂತರ 4 x 2 ಅನ್ನು ಹಾಕುತ್ತೇನೆ ನಾವು x 2 3x 4 0 ಅಥವಾ x ಮೈನಸ್ 4 ಅನ್ನು ಹೊಂದಿದ್ದೇವೆ ಆದ್ದರಿಂದ x 4 0 ಗೆ ಸಮಾನವಾಗಿರುತ್ತದೆ x 1 ಕ್ಕೆ ಸಮಾನವಾಗಿರುತ್ತದೆ ಮತ್ತು x 4 ಗೆ ಸಮಾನವಾಗಿರುತ್ತದೆ ಈ ಎರಡು ಅಂಶಗಳು ಇಲ್ಲಿ ನಾವು x ಅನ್ನು 1 ಕ್ಕೆ ಸಮನಾಗಿರುತ್ತೇವೆ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಈ y ಯಿಂದ ಏಕೆ ಪಡೆಯಬಹುದು ಎಂಬುದು 3x ಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿ ನಾವು x ಅನ್ನು ಹೊಂದಿದ್ದೇವೆ 4 ಗೆ ಸಮಾನವಾಗಿರುತ್ತದೆ ಈ y ಗೆ ಅನುಗುಣವಾದವು 12 ಆಗಿರುತ್ತದೆ ಮತ್ತು ಇಲ್ಲಿ y 3x ಆಗಿರುತ್ತದೆ ಇವುಗಳು ಬಿಂದುಗಳಾಗಿವೆ ಮತ್ತು ಈಗ ನಾವು ಸಂಯೋಜಿಸಲು ಬಯಸುತ್ತೇವೆ ನಾವು ಅವಿಭಾಜ್ಯಗಳನ್ನು ಬರೆಯಬೇಕು ಮತ್ತು ಮತ್ತೆ ನಾವು ಮೊದಲು x ನ ದಿಕ್ಕಿನಲ್ಲಿ ಅಥವಾ y ನ ದಿಕ್ಕಿನಲ್ಲಿ ಸಂಯೋಜಿಸಬಹುದು ಎಂಬ ಪ್ರಶ್ನೆಯನ್ನು ಬರೆಯಬೇಕು ನಾವು ಮೊದಲು y ನ ದಿಕ್ಕಿನಲ್ಲಿ ಸಂಯೋಜಿಸೋಣ ಏಕೆಂದರೆ ಅದು ಸುಲಭವಾಗುತ್ತದೆ ಆದ್ದರಿಂದ y ನ ದಿಕ್ಕಿನಲ್ಲಿ ಅದು ಯಾವಾಗಲೂ ಅದರಿಂದ ಹೋಗುತ್ತದೆ ಈ ಸಾಲಿನ ಮೂಲಕ ಪ್ರವೇಶಿಸುತ್ತದೆ ಮತ್ತು ಈ ಪ್ಯಾರಾಬೋಲಾ ಮೂಲಕ ನಿರ್ಗಮಿಸುತ್ತದೆ ಈ y ಮತ್ತು ನಂತರ dx ಆದ್ದರಿಂದ y 3x ನಿಂದ ಈ ಪ್ಯಾರಾಬೋಲಾಕ್ಕೆ ಹೋಗುತ್ತದೆ Y 4 x 2 ಗೆ ಸಮಾನವಾಗಿರುತ್ತದೆ ಮತ್ತು x ನ ಮಿತಿಗಳು 4 ರಿಂದ ಈ x ಗೆ 1 ಕ್ಕೆ ಸಮಾನವಾಗಿರುತ್ತದೆ ಈ ಅವಿಭಾಜ್ಯವನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ ಮತ್ತು ಇಂಟಿಗ್ರಾಂಡ್ x 4 ಆಗಿರುತ್ತದೆ ಏಕೆಂದರೆ ನಾವು ಇಡೀ ಪ್ರದೇಶವನ್ನು ಇಲ್ಲಿ ಆವರಿಸಿದ್ದೇವೆ ಈ ಸಾಲು ಯಾವಾಗಲೂ ಈ ಸಾಲಿನ ಮೂಲಕ ಪ್ರವೇಶಿಸುತ್ತಿದೆ ಮತ್ತು ಆ ಪ್ಯಾರಾಬೋಲಾದಿಂದ ನಿರ್ಗಮಿಸುತ್ತದೆ ಮತ್ತು ನಂತರ x ಗಾಗಿ ನಾವು 4 ರಿಂದ 1 ರವರೆಗೆ ತೆಗೆದುಕೊಂಡಿದ್ದೇವೆ ಮೌಲ್ಯಗಳನ್ನು ಪಡೆಯಲು ನಾವು ಸರಳ ಅವಿಭಾಜ್ಯವನ್ನು ಸಂಯೋಜಿಸಬೇಕಾಗಿದೆ

ಈ ಸಂದರ್ಭದಲ್ಲಿ ಇದು ಡಬಲ್ ಇಂಟಿಗ್ರಲ್ನ ಪರಿಮಾಣವಾಗಿದೆ ನಾವು ಸಂಯೋಜಿಸಬಹುದಾದ ಸರಳ ಸಂಯೋಜನೆ ಮತ್ತು ಇಲ್ಲಿ ಲೆಕ್ಕಾಚಾರದ ನಂತರ ಮೌಲ್ಯಗಳು 62512 ಆಗಿ ಬರುತ್ತಿವೆ ಇದು ಸರಳವಾದ ಅವಿಭಾಜ್ಯವಾಗಿದ್ದು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಈ ಡಬಲ್ ಇಂಟಿಗ್ರಲ್ಗಳ ಅನ್ವಯಗಳು ಮುಖ್ಯವಾಗಿ ಪ್ರದೇಶದ ಲೆಕ್ಕಾಚಾರ ಮತ್ತು ಪರಿಮಾಣದ ಲೆಕ್ಕಾಚಾರವನ್ನು ನಾವು ಇಂದು ನೋಡಿದ್ದೇವೆ ನಂತರದ ಉಪನ್ಯಾಸಗಳಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡುವ ಮತ್ತೊಂದು ಅಪ್ಲಿಕೇಶನ್ ಅನ್ನು ಸಹ ನೋಡುತ್ತೇವೆ ಈಗ ನಾವು ಕಾರ್ಯದ ಡೊಮೇನ್ನ ಪ್ರದೇಶವನ್ನು ಮಾತ್ರ ಲೆಕ್ಕ ಹಾಕಿದ್ದೇವೆ ಮತ್ತು ನಂತರ ನಾವು ಡಬಲ್ ಇಂಟಿಗ್ರಲ್ಗಳನ್ನು ಬಳಸಿಕೊಂಡು ನಿರ್ದಿಷ್ಟ ಮೇಲ್ಮೈಯ ಮೇಲ್ಮೈ ವಿಸ್ತೀರ್ಣವನ್ನು ಸಹ ಲೆಕ್ಕಾಚಾರ ಮಾಡಬಹುದು ಆದರೆ ಇದು ನೇರ ಫಾರ್ವರ್ಡ್ ಅಪ್ಲಿಕೇಶನ್ ಆಗಿತ್ತು ಪ್ರದೇಶದ ಲೆಕ್ಕಾಚಾರ ಮತ್ತು ಇಂದು ನಾವು ಹೊಂದಿರುವ ಪರಿಮಾಣದ ಲೆಕ್ಕಾಚಾರ ಈ ಉಪನ್ಯಾಸಗಳನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇವು ತುಂಬ ಧನ್ಯವಾದಗಳು